ಆದ್ದರಿಂದ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ 4500225 ವೋಲ್ಟೇಜ್ ಅನ್ನು step down transformer ಈ ಎರಡು ವಿಷಯಗಳನ್ನು ನಾವು ನಿರ್ಧರಿಸಬೇಕು ಆದ್ದರಿಂದ emf per turn E1 N1 E2 N2 15 ಆದ್ದರಿಂದ ಇದನ್ನು ನೀಡಲಾಗುತ್ತದೆ N1 E1 15 ಅದು E1 ನಲ್ಲಿ V1 ಕೂಡ ಆಗಿದೆ ಆದ್ದರಿಂದ E2 N2 15 ಆ ರೀತಿಯಲ್ಲಿ ಅದನ್ನು ಮಾಡಬಹುದು ಆದ್ದರಿಂದ ಇದಕ್ಕೆ 450015 ನೀಡಲಾಗುತ್ತದೆ ಆದ್ದರಿಂದ ಇದು 300 ಆಗಿರುತ್ತದೆ ಏಕೆಂದರೆ ಅದು 4500 ವೋಲ್ಟ್ ಇರುವ primary side 2 25 ವೋಲ್ಟ್ ಆದ್ದರಿಂದ N2 22515 ಆದ್ದರಿಂದ ಇದು 15 N 2 15 ಆಗಿದೆ ಈಗ ನಮಗೆ ತಿಳಿದಿದೆ E1 4 44 Φm f N1 ಆದ್ದರಿಂದ Φm ಕೇವಲ E1 ಮೌಲ್ಯ ಮತ್ತು ಈ ಎಲ್ಲಾ ಮೌಲ್ಯಗಳನ್ನು ಇರಿಸಿ ಆದ್ದರಿಂದ E1 4500 ಆಗಿದೆ ಆದ್ದರಿಂದ ನಾವು 0 0676 ವೆಬರ್ ಅನ್ನು ಪಡೆಯುತ್ತೇವೆ ಆದ್ದರಿಂದ A ನಮಗೆ ತಿಳಿದಿದೆ Φm A flux density ಯನ್ನು 1 4 ವೆಬರ್ ಪರ್ ಮೀಟರ್2 ನೀಡಲಾಗುತ್ತದೆ ಆದ್ದರಿಂದ ಇದು ಮೂಲತಃ 0 0483 ಮೀಟರ್ 2 ಆದ್ದರಿಂದ 483 ಸೆಂಟಿಮೀಟರ್ 2 ಆದ್ದರಿಂದ ಈಗ ಮುಂದಿನದು no load transformer ಸಂಪರ್ಕಗೊಂಡಿದೆ ಈಗ ನಮ್ಮ magnetic circuit ವಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ no load case ಆಗಿದೆ ಈಗ ಈ ಸಂದರ್ಭದಲ್ಲಿ ಅದು load ಎಂದು ಹೇಳಬಹುದು ಆದ್ದರಿಂದ ಈಗ magnetic circuit ದಿಕ್ಕು ಆದ್ದರಿಂದ ಲೋಡ್ ಸಂಪರ್ಕಗೊಂಡಿರುವುದರಿಂದ current ಕಡಿಮೆಯಾಗಲಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಿಜವಾಗಿ ಏನಾಗುತ್ತಿದೆ ಎಂದರೆ emf ಕ್ಷಮಿಸಿ ಅದು mmf ಉತ್ಪತ್ತಿಯಾಗುತ್ತದೆ ಇದು N1 I1 ಆಗಿರುತ್ತದೆ ಮತ್ತು ಇದು N2 I2 ಆಗಿರುತ್ತದೆ ಅದು ನಿಜವಾಗಿ N1 I1 N2 I2 ಆಗಿರುತ್ತದೆ ಇದು ಈ ರೀತಿಯದ್ದಾಗಿದೆ ಅದನ್ನು ಸ್ಪಷ್ಟಗೊಳಿಸೋಣ ಎಂದು ಭಾವಿಸೋಣ ನನ್ನ ಬಳಿ ಈ ಟ್ರಾನ್ಸ್ಫಾರ್ಮರ್ ಇದೆ ಎಂದು ಭಾವಿಸೋಣ ಇದು ಟ್ರಾನ್ಸ್ಫಾರ್ಮರ್ ಚಿಹ್ನೆ ಎಂದು ನಾನು ಹೊಂದಿದ್ದೇನೆ ಟ್ರಾನ್ಸ್ಫಾರ್ಮರ್ ಇದು current I1 ಎಂದು ಹೇಳುತ್ತದೆ ಇದು ಟ್ರಾನ್ಸ್ಫಾರ್ಮರ್ ಎಂದು ಭಾವಿಸೋಣ ಮತ್ತು current ವೆಂದು ತಿಳಿಯುತ್ತದೆ ಹಾಗೆ ಮಾಡಿದರೆ ಆದರೆ ideal transformer ನ ಬಲದಿಂದ R 0 ಎಂದು ಮಾಡಿದ ಊಹೆ ಮಾಡಿದಾಗ I1 N1 I2 N2 0 ಎಂದು ಕರೆಯುತ್ತದೆ ಇದರರ್ಥ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಅಂದರೆ I1 N1 N2 I2 ಅಂದರೆ I1 ಮತ್ತು I2 anti phase ವಾಗಿರುತ್ತದೆ ಆದ್ದರಿಂದ ಇದು ಒಂದು ಮಾರ್ಗವಾಗಿದೆ ಇನ್ನೊಂದು ಇದು ಅದಕ್ಕಾಗಿಯೇ ಅದು ಏಕೆ ಆದ್ದರಿಂದ ನಾವು ಇಲ್ಲಿ ಡಾಟ್ ಹಾಕಿದರೆ ಮತ್ತು ಈ ರೀತಿಯ current ನಲ್ಲಿರುವುದನ್ನು ಇಲ್ಲಿ ನೋಡಬಹುದು ಆದ್ದರಿಂದ ಈಗ ಈ equivalent circuit ವಾಗಿದೆ ಆದ್ದರಿಂದ ಈ Ic current ಗಳಿಗೆ ಅದು I0 Ic j Im ಅನ್ನು ನೀಡುತ್ತದೆ ಮತ್ತು ಇದು R2 ಮತ್ತು X2 ರ secondary side ಈಗ ನಾನು ಅದನ್ನು ಈಗ ಇಲ್ಲಿಂದ current ಅನ್ನು ಪರಿಹರಿಸುವಾಗ I2 ಇದು N2 N1 I2 ಆಗಿರುತ್ತದೆ ಆದರೆ ಅದರಲ್ಲಿ ನಮ್ಮ ವಿವರಣೆಯು ನಿಜವಾಗಿ ಇರಬೇಕಾದದ್ದು I2 N1 I2 N2 ಆದ್ದರಿಂದ ಕೇವಲ anti phase ಯ 180 ಡಿಗ್ರಿ ವ್ಯತ್ಯಾಸವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ E1 N1 dΦ dt ಎಂದು ನಮಗೆ ತಿಳಿದಿದೆ ಆದ್ದರಿಂದ E1 ಅನ್ನು ತಿಳಿದುಕೊಳ್ಳಿ ನಾವು ಈಗಾಗಲೇ ನೋಡಿದ್ದೇವೆ ಈಗಾಗಲೇ ನಾವು magnetic circuit ಯನ್ನು ಪರಿಹರಿಸಿದ್ದೇವೆ ಆದ್ದರಿಂದ ಇದು E1 ಇದರಲ್ಲಿ E2 ಮೊದಲೇ ಈ ವಿಷಯವನ್ನು ನೀಡಲಾಗಿದೆ ಈಗ ಫಾಸರ್ ರೇಖಾಚಿತ್ರವನ್ನು ನೋಡಿದರೆ ಜೂಮ್ ಅನ್ನು ಕಡಿಮೆ ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ಫಾಸರ್ ರೇಖಾಚಿತ್ರವನ್ನು ಮೊದಲು ನೋಡಿದರೆ ಒಂದು ಅಥವಾ ಎರಡು ವಿಷಯಗಳು ನನಗೆ ಹೇಳಿರಿ ಇದು ಏನೂ ಅಲ್ಲ ಅದು ಇದ್ದ ರೀತಿಯಲ್ಲಿಯೇ ನಾನು ಇದನ್ನು ಮಾಡಿದ್ದೇನೆ ಮತ್ತು ಇದನ್ನು ಕತ್ತರಿಸಿದರೆ ಇದು ಏನೂ ಆಗುವುದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ V1 ಮತ್ತು E1 balance ಆದ್ದರಿಂದ ಅದಕ್ಕಾಗಿಯೇ V1 E1 I1 R1 j I1 X1 ಅದಕ್ಕಾಗಿಯೇ ಈ ಫಾಸರ್ ರೇಖಾಚಿತ್ರದಲ್ಲಿ V1 E1 I1 R1 j I1 X1 ಆಗಿದೆ

w ಮತ್ತು ಎರಡನೆಯ ವಿಷಯ ಏನೆಂದು ನೋಡಿದರೆ ಇದು I1 I1 I2 I0 ಸರ್ಕ್ಯೂಟ್ ರೇಖಾಚಿತ್ರವನ್ನು ನೋಡುವಂತೆ ಮಾಡುತ್ತದೆ ಈಗ ಇದು I0 ಆಗಿದ್ದು ಯಾವುದೇ ಲೋಡ್ ಕರೆಂಟ್ ಇಲ್ಲ ಮತ್ತು ಇದು I2 ಮತ್ತು ಇದು I1 ಆದರೆ I2 ಮತ್ತು I2 secondary ದಲ್ಲಿರುತ್ತವೆ ಆದ್ದರಿಂದ ಅದಕ್ಕಾಗಿಯೇ ಇದು I2 ಮತ್ತು ಇದು I2 I2 ಅನ್ನು ಇಲ್ಲಿ ಎಳೆಯಲಾಗುತ್ತದೆ ಈ ಫಾಸರ್ I2 ಆಗಿದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ secondary side ನಲ್ಲಿKVL ಅನ್ನು ಅನ್ವಯಿಸಿದರೆ ಅದನ್ನು ಸ್ಪಷ್ಟಗೊಳಿಸಲು ಅವಕಾಶ ಮಾಡಿಕೊಡುತ್ತೇವೆ ಆದ್ದರಿಂದ ಇದು E2 ಈ ಸರ್ಕ್ಯೂಟ್ನಲ್ಲಿ ಇದು E1 ಇದು E2 ಮತ್ತು ಇದು ಆದ್ದರಿಂದ KVL ಅನ್ನು ಅನ್ವಯಿಸಿದರೆ E2 I2 R2 j I2 X2 ಮತ್ತು V2 ಆದ್ದರಿಂದ ಅದು r E2 V2 I2 R2 j I2 X2 ಆದ್ದರಿಂದ KVL ಅನ್ನು ಅನ್ವಯಿಸಿ ಆದ್ದರಿಂದ ಇದರರ್ಥ ಇದು E2 V2 I2 R2 ಮತ್ತು ಈ I2 X2 ಈ ಕೋನವು 90 ಡಿಗ್ರಿ ಆಗಿರುತ್ತದೆ ಮತ್ತು ಇದರ ಪರಿಣಾಮವಾಗಿ ಈ voltage drop I2 Z 2 ಆಗಿರುತ್ತದೆ ಮತ್ತು ಈ ಭಾಗವು I2 I1 Z 1 ಆಗಿರುತ್ತದೆ ಮತ್ತು ನಾನು ಹೇಳಿದ ಈ ಕರೆಂಟ್ I1 I0 ಫಾಸರ್ ಮೊತ್ತ I2 ಆಗಿರುತ್ತದೆ ಮತ್ತು V1 ಮತ್ತು I1 ನಡುವಿನ ಕೋನ ಇರುತ್ತದೆ ಈ ಕೋನವು 1 ಎಂದು ಹೇಳಿ ಮತ್ತು ಅದೇ ರೀತಿ I2 ಮತ್ತು V2 ನಡುವಿನ ಕೋನ ಈ ಕೋನ 2 ಇದನ್ನು ಇಲ್ಲಿ 2 ಎಂದು ತೋರಿಸಲಾಗಿದೆ ಒಂದೇ ವಿಷಯವೆಂದರೆ ಈ ಭಾಗವು ಏನೂ ಅಲ್ಲ ಅದೇ ರೀತಿ ಈ ಭಾಗವು ಏನೂ ಅಲ್ಲ ಆದ್ದರಿಂದ I2 ಮತ್ತು I2 anti phase ಯಿಲ್ಲದ ವರ್ಗಾವಣೆಯಾಗಿದೆ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಆದ್ದರಿಂದ ಯಾವುದೇ ಗೊಂದಲಗಳಾಗಿರಬಾರದು Transformer load I2 N2 ಆಗಿದೆ ಮತ್ತು hand rule ಅನ್ನು ಹಿಡಿಯಿರಿ ಮತ್ತು ಇದು ಫ್ಲಕ್ಸ್ನ ದಿಕ್ಕಾಗಿರುತ್ತದೆ ಆದ್ದರಿಂದ secondary ಉತ್ಪಾದನೆಗೆ ಸಮನಾಗಿರುತ್ತದೆ ಆದರೆ ದಿಕ್ಕಿನಲ್ಲಿ ವಿರುದ್ಧವಾಗಿ N1 I2 ಅದು N2 I2 ಎಂದು ಕರೆಯುವುದು I0 ಅನ್ನು ನಿರ್ಲಕ್ಷಿಸಿದರೆ I2 I1 ಮುಂದೆ transformer ಆಗಿದೆ Shell ದ ನಡುವಿನ ವ್ಯತ್ಯಾಸಗಳನ್ನು ನೋಡಿ ನಾನು ಹೇಳುವ ಒಂದೇ ಒಂದು ವಿಷಯವೆಂದರೆ ಮುಖ್ಯವಾದದ್ದು ಇದು ಇಲ್ಲಿ ಗೋಚರಿಸಬೇಕು ನಾನು ಅದನ್ನು ಬಿಟ್ಟುಬಿಡುತ್ತಿದ್ದೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ರೀತಿಯ ನಿರ್ಮಾಣವನ್ನು ಮಾಡಲಾಗಿದೆ ಏಕೆಂದರೆ ಇದು core type ಅನ್ನು ಕಡಿಮೆ ಮಾಡುವಂತೆ ತೋರಿಸಲಾಗಿದೆ ಮತ್ತು ಅದೇ ರೀತಿ power transformer 50 ಹರ್ಟ್ಜ್ ಅಥವಾ 60 ಹರ್ಟ್ಜ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಅದು USA ನಲ್ಲಿ ವಾಸ್ತವವಾಗಿ 60 ಹರ್ಟ್ಜ್ ಮತ್ತು 50 ಹರ್ಟ್ಜ್ ಅಥವಾ 60 ಹರ್ಟ್ಜ್ ಎರಡೂ ಜಪಾನ್ನಲ್ಲಿವೆ Core material ವನ್ನು ಕನಿಷ್ಠಕ್ಕೆ ಇರಿಸುತ್ತದೆ ಮತ್ತು ದೊಡ್ಡ power transformer ನಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಸಣ್ಣ power transformer ಸೇರಿದಂತೆ ಸಣ್ಣ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಾಗಿ ಹಲವು ವಿಷಯಗಳಿವೆ ಈಗ ಇನ್ನೊಂದು ವಿಷಯವೆಂದರೆ ಇದು ಕೇವಲ ಸಾಮಾನ್ಯ ಜ್ಞಾನಕ್ಕಾಗಿ ಒಳಗೊಂಡಿರುವುದಿಲ್ಲ ಕೆಲವು ಮಿಲಿ ವೋಲ್ಟ್ ಆಂಪಿಯರ್ನಿಂದ ಆರ್ 20 ವೋಲ್ಟ್ ಆಂಪಿಯರ್ಗಿಂತ ಹೆಚ್ಚಿಲ್ಲ ಎಂದು ರೇಟ್ ಮಾಡಲಾದ audio frequency transformer ನಿಂದ ಕೂಡ ತಯಾರಿಸಲಾಗುತ್ತದೆ ಇದು ಸಾಮಾನ್ಯ ಜ್ಞಾನದ ಉದ್ದೇಶಕ್ಕಾಗಿ ಮಾತ್ರ ಅದನ್ನು ಅಧ್ಯಯನ ಮಾಡುವುದಿಲ್ಲ Radio frequency transformer ಹೊಂದಿದೆ ಆದ್ದರಿಂದ ferrite ಗಳಲ್ಲಿ ಉಪಯೋಗಿಸಲಾಗುತ್ತದೆ ಈಗ ಮುಂದೆ ಈ transformer ನಲ್ಲಿ ಕೆಲವು ಸಾಮಾನ್ಯ ವಿಚಾರಗಳನ್ನು ನೀಡಲು cooling ಒಂದು ದೊಡ್ಡ ಅಧ್ಯಾಯವಾಗಿದೆ ಈಗ ನಾವು transformer ಅನ್ನು ಪಡೆಯಬೇಕಾಗಿದೆ ಏಕೆಂದರೆ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಸಮಾನ ಟ್ರಾನ್ಸ್ಫಾರ್ಮರ್ ಅಥವಾ ಸಮಾನ ಟ್ರಾನ್ಸ್ಫಾರ್ಮರ್ಗಾಗಿ ಸಮಸ್ಯೆಯನ್ನು ಪರಿಹರಿಸಿ ಅದಕ್ಕಾಗಿ ನಾವು ಟ್ರಾನ್ಸ್ಫಾರ್ಮರ್ನ ಸಮಾನ ಸರ್ಕ್ಯೂಟ್ ಅನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಸಾಮಾನ್ಯವಾಗಿ transformer load ಮತ್ತು ಲೋಡ್ನಾದ್ಯಂತ ವೋಲ್ಟೇಜ್ V2 ಎಂದು ಹಾಕಬೇಕು ಮತ್ತು ಇದು R1 X1 primary side resistance ಮತ್ತು ಈ ಕರೆಂಟ್ I1 I1 I0 I2 ಅಂದರೆ ಫಾಸರ್ ಮತ್ತು ಈ ಕರೆಂಟ್ ಅನ್ನು ನಾವು I1 I2 ಎಂದು ಕರೆಯಬಹುದು ಇದು I1 ಆದ್ದರಿಂದ I2 ಆದ್ದರಿಂದ ಮತ್ತು ಇದು R2 X2 ಎಂದರ್ಥ ಈ winding I1 ಮತ್ತು ಇದು I2 ಆಗಿದೆ ಆದ್ದರಿಂದ ಈಗ ನಾವು ಮಾಡಬೇಕಾಗಿರುವುದು equivalent circuit ಆಗಿದೆ ಇದನ್ನು ಇಲ್ಲಿ ಬರೆಯಲಾಗಿದೆ ಆದ್ದರಿಂದ transformer ಎಂದು ಹೇಳಲಾಗುತ್ತದೆ ಈಗ equivalent circuit ಕ್ಕೆ ರೂಪಾಂತರಗೊಳ್ಳುತ್ತದೆ ಈಗ ಹಾಗೆ ಮಾಡಿದರೆ resistance ದಿಂದಾಗಿ ಉದಾಹರಣೆಗೆ ಈ ಸರ್ಕ್ಯೂಟ್ ತೆಗೆದುಕೊಳ್ಳಿರಿ ಉದಾಹರಣೆಗೆ ನಾನು ಈ ಭಾಗವನ್ನು ತರಲು ಬಯಸುತ್ತೇನೆ ಈ ಬದಿಯ power glass ವು ವಾಸ್ತವವಾಗಿ ಅದು R2 ಅಲ್ಲಿ I2 2 ಆದ್ದರಿಂದ ಈ loss 2 R2 ಇದರಿಂದ ಮತ್ತು ಈಗ I2 I2 N1 N2 ಏಕೆಂದರೆ ಈ ರೇಖಾಚಿತ್ರದಿಂದ ಈ ಒಂದು trans ratio ವು N2 ಮತ್ತು ಇಲ್ಲಿ current ದ mmf ಅಂದರೆ N2 N2 I2 ಆದ್ದರಿಂದ ಇದು I2 ಮತ್ತು ಈ N2 ನಲ್ಲಿ ಆದ್ದರಿಂದ N2 I2 I2 N1 ಅಂದರೆ I2 I2 N2 N1 ಅಥವಾ I2 I2 N1 N2 ಆದ್ದರಿಂದ ಅದನ್ನು ಇಲ್ಲಿ ಬರೆಯಲಾಗಿದೆ ಆದ್ದರಿಂದ ಇದರರ್ಥ ಇಲ್ಲಿ I2 I2 N1 N2 ಅನ್ನು ಬದಲಿಸಿ ಆದ್ದರಿಂದ N1 N22 R2 ಆದರೆ K ನಾವು ಮೊದಲು ನೋಡಿದ K trans ratio N1 N2 ಆದ್ದರಿಂದ R2 K 2 R2 ಆಗಿರುತ್ತದೆ ಎಂದು ನಾವು ಮೊದಲೇ ನೋಡಿದ್ದೇವೆ ಅದೇ ರೀತಿ reactance ಯನ್ನು ಸಹ ವರ್ಗಾಯಿಸಬಹುದು ಆದ್ದರಿಂದ X2 ಸಹ K 2 X2 ಆಗಿರುತ್ತದೆ ಆದ್ದರಿಂದ ಅದು ಹಾಗಿದ್ದರೆ R2 L2 R2 ಮತ್ತು X2 K 2 X2 ಆದ್ದರಿಂದ ಈಗ ಈ ಭಾಗವು secondary side ಆದರೆ ಲೋಡ್ R L X L ಇದೆ V2 ಸಹ ಇದೆ ಆದ್ದರಿಂದ ಆ ಸಂದರ್ಭದಲ್ಲಿ ಇಲ್ಲಿಗೆ ವರ್ಗಾಯಿಸಲ್ಪಟ್ಟ ಈ ವಿಷಯದಲ್ಲಿ ಏನಾಗುತ್ತದೆ ಆದ್ದರಿಂದ primary ಯಾವುದು ಆದರೆ K V2 ಪ್ರಾಥಮಿಕ ಭಾಗಕ್ಕೆ ಬರುತ್ತದೆ ಎಂದು ಕರೆಯುತ್ತಾರೆ ಆದ್ದರಿಂದ ಆ ಸಂದರ್ಭದಲ್ಲಿ ಈ RL ಮತ್ತು XL ಇದೇ ರೀತಿಯಲ್ಲಿ ಅದನ್ನು primary side ಕ್ಕೆ ತರಬಹುದು RL ಸಹ RL XL XL ಆಗಿರುತ್ತದೆ ಅದನ್ನು ಪ್ರಾಥಮಿಕ ಭಾಗಕ್ಕೆ ವರ್ಗಾಯಿಸಬಹುದು ಅದು ಹಾಗಿದ್ದರೆ ಅದೇ ರೀತಿ ಇದ್ದರೆ ನಂತರ ನೋಡಿದರೆ ಇದನ್ನು E1 E2 N1 N2 ಮತ್ತು E2 V2 ತಿಳಿದಿದೆ ಆದ್ದರಿಂದ E1 V 2 K ಆದ್ದರಿಂದ E1 K V2 ಇದರರ್ಥ ಈ ಭಾಗದ ಅರ್ಥ ಈ side voltage ವು N1 ಆಗಿದೆ ಇದು N2 E1 E2 N1 N2 ಅಂದರೆ E1 E2 N1 N2 ಆದರೆ E2 V2 ಏಕೆಂದರೆ ಈ ವಿಷಯವು ಈ ಬದಿಗೆ ರೂಪಾಂತರಗೊಳ್ಳುತ್ತದೆ ಅಂದರೆ E2 V2 ಅಂದರೆ R1 V2 K N1 N2 K ಆದ್ದರಿಂದ E1 K V2 ಮತ್ತು ಅದನ್ನು ಸ್ಪಷ್ಟಗೊಳಿಸೋಣ ಮತ್ತು ಈ RL ಮತ್ತು XL ಅನ್ನು ಈ ಬದಿಗೆ ಪರಿವರ್ತಿಸುವಾಗ ಅದು RL K2 ಆಗಿರುತ್ತದೆ ಅದೇ ರೀತಿ ಇದು XL K2 ಆಗಿರುತ್ತದೆ ಇದನ್ನು ಮಾರ್ಪಡಿಸಿದೆ ಅದು RLಮತ್ತು ಅದು XL ಆಗಿರುತ್ತದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ R L K 2 R L ಮತ್ತು X L K 2 X L ನಾನು ಹೇಳಿದ್ದೇನೆ ಮತ್ತು E1 ಅನ್ನು K V2 ಇಂದ ಪ್ರತಿನಿಧಿಸಬಹುದು ಇದು E1 ಇದು KV2 ವೋಲ್ಟೇಜ್ ಲೋಡ್ನಾದ್ಯಂತ ಇಂದ ಪ್ರತಿನಿಧಿಸಬಹುದು ಆದ್ದರಿಂದ ಇದು ವಾಸ್ತವವಾಗಿ transformer ಯನ್ನು K 2 ಗುಣಿಸಬೇಕು ಮತ್ತು ಇದು K V2 ಆಗಿರಬೇಕು ಆದ್ದರಿಂದ numerical point of view ವು ತುಂಬಾ ಕಡಿಮೆ ಇರುತ್ತದೆ ನಾವು ಹಾಗೆ ಮಾಡಿದರೆ ಸರ್ಕ್ಯೂಟ್ಗಳು ಈ ರೀತಿ ಕಾಣುವ I0 ಪೂರ್ಣ ಲೋಡ್ current ವಾಗಿದೆ ಆದ್ದರಿಂದ Re RE1 ಬದಲಿಗೆ R1 K 2 R2 XE1 X1 K of K 2 X2 ಆದ್ದರಿಂದ ಇದು approximate equivalent circuit ಆಗಿದೆ ಆದ್ದರಿಂದ ಅದು ಹಾಗಿದ್ದರೆ ಇದು primary ಕ್ಕೆ ತಂದಿದ್ದೇವೆ ಮತ್ತು ಅದೇ ರೀತಿ R L 1 K 2 R L ಮತ್ತು X L1 K 2 X L ಇದು ಪ್ರಾಥಮಿಕ ಎಂದು ಉಲ್ಲೇಖಿಸಲಾದ load parameter ಕ್ಕೆ ಕೊಂಡೊಯ್ಯಲು ಬಯಸುತ್ತೇನೆ ಪ್ರಾಥಮಿಕ ಆರ್ಪಿಎಂಗಳು ಆರ್ಪಿ ಎಕ್ಸ್ಎಂ ಎಲ್ಲವನ್ನೂ ಒಳಗೊಂಡಂತೆ ಅನೇಕ ವಿಷಯಗಳು ಬದಲಾಗುತ್ತವೆ ಆದ್ದರಿಂದ ಆ ಸಂದರ್ಭದಲ್ಲಿ R2 R1 K 2 ಇದು X2 X1 K 2 ಆಗಿರಬೇಕು ಅದೇ ರೀತಿ RL K 2 ಆಗಿರಬೇಕು ಮತ್ತು XL K 2 ಆಗಿರಬೇಕು ಅದು ದ್ವಿತೀಯಕ ಭಾಗವನ್ನು ಉಲ್ಲೇಖಿಸಿದರೆ ಅದೇ ರೀತಿ ವೋಲ್ಟೇಜ್ ಸಹ ಬದಲಾಯಿಸಬಹುದಿತ್ತು K ಇಂದ ಬಾಗಿಸಬೇಕು K ಇಂದ ಗುಣಾಕಾರದ ಬದಲು ಆದ್ದರಿಂದ ನಾನು ಅಂಕಿಗಳನ್ನು ಪರಿಹರಿಸುತ್ತೇನೆ ಆದ್ದರಿಂದ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳಿ single phase ವು ನಗಣ್ಯ ಆದ್ದರಿಂದ 0 85 ಮಂದಗತಿಯ power factor ವನ್ನು ನಿರ್ಧರಿಸುತ್ತದೆ ಆದ್ದರಿಂದ ಇದು ಸಮಸ್ಯೆ ಆದ್ದರಿಂದ ಈಗ ನಮಗೆ I2 N1 I2 N2 ತಿಳಿದಿದೆ ಈಗ ಎಲ್ಲಾ ಸೂತ್ರಗಳು ಮತ್ತು I2 ಗೆ ತಿಳಿದಿರುವವು 0 85 power factor ಯಲ್ಲಿದೆ ಅದು I2 ಆಗಿದೆ ಈಗ secondary side ದಲ್ಲಿ ನೂರು ಆಂಪಿಯರ್ ಆಗಿದ್ದರೆ ಈಗ I0 ಗೆ 5 ಆಂಪಿಯರ್ ಮತ್ತು cos Φ0 ಅನ್ನು 0 2 ನೀಡಲಾಗಿದೆ ಆದ್ದರಿಂದ Φ0 78 ಈಗ ಫಾಸರ್ ರೇಖಾಚಿತ್ರವನ್ನು ಒಂದು ಉಲ್ಲೇಖವಾಗಿ ನೋಡಿದಾಗ ಇದು V1 ಆಗಿದ್ದರೆ ಅದು I1 I1 I0 I2 ಮತ್ತು ಮತ್ತು ಇದು I2 ಆಗಿದೆ ಮತ್ತು I2 ಮತ್ತು I2 anti phase ದಲ್ಲಿ V1 ಎಂದು ಹೇಳುತ್ತದೆ ಆದ್ದರಿಂದ OB BA ಅದೇ ರೀತಿ I1 SIN Φ1 ಮಾಡಿದರೆ ಮೂಲತಃ I1 sin Φ1 OD ಆದರೆ ಅದು OC CD ಆದ್ದರಿಂದ ಎಲ್ಲಾ ಕೋನಗಳನ್ನು ಗುರುತಿಸಲಾಗಿದೆ ಮತ್ತು current ಗಳನ್ನು ಸಹ ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಇದನ್ನು I1 cos Φ1 I2 cos 31 8 degree I0 cos Φ0 ಅದು ಏನೇ ಇರಲಿ ಆದ್ದರಿಂದ I1 cos Φ1 ವಾಸ್ತವವಾಗಿ 35 ಆದ್ದರಿಂದ ಇದನ್ನು ಮಾಡಿದರೆ ಈ AB ವಾಸ್ತವವಾಗಿ ಏನೂ ಅಲ್ಲ ಆದರೆ ಈ component ಅದನ್ನು ಸ್ವಲ್ಪ ಸರಳವಾಗಿ ಮಾಡಿ ಅದು ತುಂಬಾ ಸರಳವಾಗಿರುತ್ತದೆ ಆದರೆ ಪ್ರತಿಯೊಂದಕ್ಕೂ ನಾನು ಗುರುತಿಸಲ್ಪಟ್ಟಿದ್ದೇನೆ ಮತ್ತು ಅದೇ ರೀತಿ I1sin Φ1 I0 sin Φ0 I2 sin 31 8 ಡಿಗ್ರಿ 98 ಪಡೆಯುತ್ತದೆ ಆದ್ದರಿಂದ ಈ I1 cos Φ1 I1 sin Φ1 2 ಮತ್ತು ಅದನ್ನು ಸೇರಿಸಿ ಹಾಗೆ ಮಾಡಿದರೆ I1 43 6 ಆಂಪಿಯರ್ ಸಿಗುತ್ತದೆ ಏಕೆಂದರೆ sin 2 Φ1 cos Φ1 1 ಮತ್ತು ಈ I1 cos Φ1 ಮತ್ತು I1 sin Φ1 I1 sin Φ1 I1 cos Φ1 ಮತ್ತು Φ1 ಪಡೆಯುತ್ತದೆ Tan Φ1 ಏನನ್ನಾದರೂ ಪಡೆಯುತ್ತದೆ ಆದ್ದರಿಂದ Φ1 36 6 ಡಿಗ್ರಿ ಆದ್ದರಿಂದ cos Φ1 ಬರುತ್ತದೆ 0 ಆದ್ದರಿಂದ ಇದು ಉತ್ತರವಾಗಿದೆ ಇನ್ನೊಂದು 2200 220 ವೋಲ್ಟ್ primary side ಆಗಿದೆ ಆದ್ದರಿಂದ high voltage ಯು ಅದನ್ನು ಪಡೆಯಬೇಕು ಆದ್ದರಿಂದ R1 ಗೆ R2 ನೀಡಲಾಗಿದೆ X1 ಗೆ X2 ನೀಡಲಾಗುತ್ತದೆ Primary side R2 ಅನ್ನು ಉಲ್ಲೇಖಿಸುವ R2 K 2 R2 ಆಗಿರುತ್ತದೆ ಅದು 4 Ω ಎಲ್ಲಾ ಡೇಟಾವನ್ನು ಹಾಕಲಾಗುತ್ತದೆ ಮತ್ತು X2 K 2 X2 ಆಗಿರುತ್ತದೆ ಆದ್ದರಿಂದ 10 2 0 5 15 ಆದ್ದರಿಂದ primary ಇಲ್ಲಿ ಪ್ರಾಥಮಿಕ ಭಾಗವು ಹೆಚ್ಚಿನ ವೋಲ್ಟೇಜ್ ಭಾಗವಾಗಿದೆ ಇಲ್ಲಿ ಇದು ಹೈ ವೋಲ್ಟೇಜ್ ಸೈಡ್ ಆಗಿದ್ದು ಈ ಭಾಗವು ಪ್ರಾಥಮಿಕ ಭಾಗವನ್ನು ಮಾಡುತ್ತದೆ ಹೈ ವೋಲ್ಟೇಜ್ ಸೈಡ್ ಆದ್ದರಿಂದ ಈ ಸಂದರ್ಭದಲ್ಲಿ RE1 R1 R2 ಆಗಿರುತ್ತದೆ ಕೂಡಿಸಿದಾಗ 5 52 Ω ಪಡೆಯುತ್ತದೆ ಅದೇ ರೀತಿ XE1 X1 X2 ಕೂಡಿಸಿದಾಗ 19 ಈಗ B ಭಾಗವನ್ನು secondary side ಕ್ಕೆ ಉಲ್ಲೇಖಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಅದನ್ನು ವಿಂಗಡಿಸಲಾಗುವುದು ಅದು R1 ಆಗಿರುತ್ತದೆ ಏಕೆಂದರೆ R1 X1 ದ್ವಿತೀಯ ಬದಿಗೆ R2 X2 ಅಲ್ಲ ರೂಪಾಂತರಗೊಳ್ಳಬೇಕಾಗಿರುತ್ತದೆ R2 X2 ದ್ವಿತೀಯಕ ಭಾಗದಲ್ಲಿ ಉಳಿದಿದೆ ಎಲ್ಲಾ ಪ್ರಾಥಮಿಕ ಭಾಗದಲ್ಲಿ ದ್ವಿತೀಯಕ ಭಾಗವನ್ನು ಪರಿವರ್ತಿಸುತ್ತದೆ ಹೆಚ್ಚಿನ ವೋಲ್ಟೇಜ್ ಭಾಗವಿದೆ ಕಡಿಮೆ ವೋಲ್ಟೇಜ್ ಬದಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಆ ಸಮಯದಲ್ಲಿ ಹೆಚ್ಚಿನ ಹೈ ವೋಲ್ಟೇಜ್ ಸೈಡ್ ರೆಸಿಸ್ಟೆನ್ಸ್ ರಿಯಾಕ್ಟನ್ಸ್ K2 ನಿಂದ ಭಾಗಿಸಲಾಗಿದೆ ಆದ್ದರಿಂದಲೇ R1 K 2 ಆದ್ದರಿಂದ ಇದು 1 ಆದ್ದರಿಂದ ಈಗ low voltage side ವಾಗಿದೆ ಇದು RE2 R2 R1 ಸೇರಿಸಿ ಅದು 0 ಮತ್ತು X2 ಸೇರಿಸಿದರೆ ಅದು 0 19 Ω ಆಗುತ್ತದೆ ಆದರೆ ಇಲ್ಲಿ ಒಂದು ವಿಷಯ ನೋಡಿ ಅದು 5 25 Ω ಇದು 19 Ω ಮತ್ತು ದ್ವಿತೀಯಕ ಅದು 0 0525 Ω ಮತ್ತು ಪ್ರಾಥಮಿಕಕ್ಕೆ ಈ 100 ಅನ್ನು ಗುಣಿಸಿದರೆ 10 2 ಅದು 5 25 Ω ಮತ್ತು 10 2 ಇಂದ ಗುಣಿಸಿದಾಗ ಅಂದರೆ 100 ಆಗಿದ್ದರೆ 19 Ω ಅಥವಾ ಪ್ರತಿಯಾಗಿ ಸಿಗುತ್ತದೆ ಅದರಿಂದ ಲೆಕ್ಕಾಚಾರ ಸರಿಯಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಬಹುದು